Hello and welcome to this lecture in the course for Secure Systems Engineering So in the previous video lectures we had looked at micro architectural attacks we had looked at flush and reload the prime and probe and other such timing attacks which use the cache memory In this video lecture we will look at something which is relatively new so it is known as speculation attacks so these attacks are essentially targeted for Intel like platforms which have certain features so the features which are exploited are the out of order execution and the speculative execution Also a variance of these attacks also use the features of the branch predictor which is a common hardware in many of these modern day microprocessors ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಹಿಂದಿನ ವೀಡಿಯೊ ಉಪನ್ಯಾಸಗಳಲ್ಲಿ ನಾವು ಮೈಕ್ರೋ ಆರ್ಕಿಟೆಕ್ಚರಲ್ ದಾಳಿಗಳನ್ನು ನೋಡಿದ್ದೇವೆ ನಾವು ಫ್ಲಶ್ ಮತ್ತು ರೀಲೋಡ್ ಪ್ರೈಮ್ ಮತ್ತು ಪ್ರೋಬ್ ಮತ್ತು ಕ್ಯಾಶ್ ಮೆಮೊರಿ ಯನ್ನು ಬಳಸುವ ಇತರ ಟೈಮಿಂಗ್ ಲಗತ್ತನ್ನು ನೋಡಿದ್ದೇವೆ ಈ ವೀಡಿಯೊ ಉಪನ್ಯಾಸದಲ್ಲಿ ನಾವು ತುಲನಾತ್ಮಕವಾಗಿ ಹೊಸದನ್ನು ನೋಡುತ್ತೇವೆ ಆದ್ದರಿಂದ ಇದನ್ನು ಸ್ಪೆಕ್ಯುಲೇಷನ್ ದಾಳಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ದಾಳಿಗಳು ಮೂಲಭೂತವಾಗಿ ಕೆಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಇಂಟೆಲ್ ನಂತಹ ಪ್ಲಾಟ್ಫಾರ್ಮ್ ಗಳಿಗೆ ಗುರಿಯಾಗಿರುತ್ತವೆ ಆದ್ದರಿಂದ ಬಳಸಿಕೊಳ್ಳುವ ವೈಶಿಷ್ಟ್ಯಗಳು ಕ್ರಮಬದ್ಧವಲ್ಲದ ಕಾರ್ಯಗತಗೊಳಿಸುವಿಕೆ ಮತ್ತು ಸ್ಪೆಕುಲೇಟಿವ್ ಎಸ್ಎಕ್ಯುಷನ್ ಅಲ್ಲದೆ ಈ ದಾಳಿಗಳ ವ್ಯತ್ಯಾಸವು ಈ ಆಧುನಿಕ ದಿನದ ಮೈಕ್ರೊಪ್ರೊಸೆಸರ್ ಗಳಲ್ಲಿ ಸಾಮಾನ್ಯ ಹಾರ್ಡ್ವೇರ್ ಆಗಿರುವ ಬ್ರಾಂಚ್ ಪ್ರಿಡಿಕ್ಟರ್ ನ ವೈಶಿಷ್ಟ್ಯಗಳನ್ನು ಸಹ ಬಳಸುತ್ತದೆ So before we go into what these attacks are so let us have a brief background into what speculation means and what these terms connected to speculation actually do ಆದ್ದರಿಂದ ಈ ದಾಳಿಗಳು ಏನೆಂದು ನಾವು ಹೋಗುವ ಮೊದಲು ಸ್ಪೆಕ್ಯುಲೇಷನ್ ಅರ್ಥವೇನು ಮತ್ತು ಸ್ಪೆಕ್ಯುಲೇಷನ್ ಗೆ ಸಂಬಂಧಿಸಿದ ಈ ಪದಗಳು ನಿಜವಾಗಿ ಏನು ಮಾಡುತ್ತವೆ ಎಂಬುದರ ಸಂಕ್ಷಿಪ್ತ ಹಿನ್ನೆಲೆಯನ್ನು ನಾವು ಹೊಂದೋಣ So let us look at these set of instructions so here we have like there are 5 instructions and this is what the compiler would have actually generated or if a programmer is writing code in assembly he would have written code in this particular way So what you see here is 5 instructions they are the load move add store and the subtract instruction and all of them work on different set of registers So there are like the registers r0 r2 r1 and r4 which are actually the target registers for each instruction or in other words these are the registers where the result of that instruction is stored ಆದ್ದರಿಂದ ನಮಗೆ ಈ ಸೂಚನೆಗಳ ಸೆಟ್ ಅನ್ನು ನೋಡೋಣ ಆದ್ದರಿಂದ ಇಲ್ಲಿ ನಾವು 5 ಸೂಚನೆಗಳನ್ನು ಹೊಂದಿದ್ದೇವೆ ಮತ್ತು ಕಂಪೈಲರ್ ನಿಜವಾಗಿ ರಚಿಸಿರುವುದು ಇದನ್ನೇ ಅಥವಾ ಪ್ರೋಗ್ರಾಮರ್ ಅಸೆಂಬ್ಲಿ ಯಲ್ಲಿ ಕೋಡ್ ಬರೆಯುತ್ತಿದ್ದರೆ ಅವರು ಈ ನಿರ್ದಿಷ್ಟ ರೀತಿಯಲ್ಲಿ ಕೋಡ್ ಅನ್ನು ಬರೆದಿದ್ದಾರೆ ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವುದು 5 ಸೂಚನೆಗಳನ್ನು ಅವು ಲೋಡ್ ಸರಿಸಲು ಸೇರಿಸಿ ಸಂಗ್ರಹಿಸಿ ಮತ್ತು ಕಳೆಯುವ ಸೂಚನೆಗಳಾಗಿವೆ ಮತ್ತು ಅವೆಲ್ಲವೂ ವಿವಿಧ ರೆಜಿಸ್ಟರ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ರಿಜಿಸ್ಟರ್ ಗಳಾದ ಆರ್0 ಆರ್2 ಆರ್1 ಮತ್ತು ಆರ್4 ಗಳು ವಾಸ್ತವವಾಗಿ ಪ್ರತಿ ಸೂಚನೆಯ ಗುರಿ ರೆಜಿಸ್ಟರ್ ಗಳಾಗಿವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇವುಗಳು ಆ ಸೂಚನೆಯ ಫಲಿತಾಂಶವನ್ನು ಸಂಗ್ರಹಿಸುವ ರೆಜಿಸ್ಟರ್ ಗಳಾಗಿವೆ In order to actually run this set of instructions in a correct manner or what is expected is that each of these instructions execute in precisely this order So firstly load instruction executes then move add store and subtract However quite often what has been noticed is that it would be beneficial from a performance perspective if these instructions are reordered For example since we know that the load instruction actually would access a particular address in this case address 1 from the main memory or from say a cache memory this load instruction would take considerably longer than other instructions like the move and add which are just performed with registers stored within the processor ಈ ಸೂಚನೆಗಳ ಸೆಟ್ ಅನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಲು ಅಥವಾ ಈ ಪ್ರತಿಯೊಂದು ಸೂಚನೆಗಳನ್ನು ನಿಖರವಾಗಿ ಈ ಕ್ರಮದಲ್ಲಿ ಕಾರ್ಯಗತಗೊಳಿಸಬೇಕೆಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಮೊದಲು ಸೂಚನಾ ಕಾರ್ಯಗಳನ್ನು ಲೋಡ್ ಮಾಡಿ ನಂತರ ಸರಿಸಿ ಸೇರಿಸಿ ಸಂಗ್ರಹಿಸಿ ಮತ್ತು ಕಳೆಯಿರಿ ಆದಾಗ್ಯೂ ಈ ಸೂಚನೆಗಳನ್ನು ಮರುಕ್ರಮಗೊಳಿಸಿದರೆ ಕಾರ್ಯಕ್ಷಮತೆಯ ದೃಷ್ಟಿಕೋನದಿಂದ ಇದು ಪ್ರಯೋಜನಕಾರಿಯಾಗಿದೆ ಎಂದು ಸಾಕಷ್ಟು ಬಾರಿ ಗಮನಿಸಲಾಗಿದೆ ಉದಾಹರಣೆಗೆ ಲೋಡ್ ಸೂಚನೆಯು ಮುಖ್ಯ ಮೆಮೊರಿ ಯಿಂದ ಅಥವಾ ಕ್ಯಾಶ್ ಮೆಮೊರಿ ಯಿಂದ ಈ ಸಂದರ್ಭದಲ್ಲಿ ವಿಳಾಸ 1 ರಲ್ಲಿ ನಿರ್ದಿಷ್ಟ ವಿಳಾಸವನ್ನು ಪ್ರವೇಶಿಸುತ್ತದೆ ಎಂದು ನಮಗೆ ತಿಳಿದಿರುವುದರಿಂದ ಈ ಲೋಡ್ ಸೂಚನೆಯು ಚಲನೆ ಮತ್ತು ಸೇರಿಸುವಿಕೆಯಂತಹ ಇತರ ಸೂಚನೆಗಳಿಗಿಂತ ಗಣನೀಯವಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ರೆಜಿಸ್ಟರ್ ಗಳನ್ನು ಪ್ರೊಸೆಸರ್ ನಲ್ಲಿ ಸಂಗ್ರಹಿಸಲಾಗಿದೆ So as long as the arguments in the load instructions and those of these subsequent instructions are independent it would be possible for the processor to actually execute these instructions in an order which is quite different from what is specified in the program In other words the processor would still be able to get the correct result with even executing these instructions in an out of order manner ಆದ್ದರಿಂದ ಲೋಡ್ ಸೂಚನೆಗಳಲ್ಲಿನ ವಾದಗಳು ಮತ್ತು ಈ ನಂತರದ ಸೂಚನೆಗಳು ಸ್ವತಂತ್ರವಾಗಿರುವವರೆಗೆ ಪ್ರೊಸೆಸರ್ ಈ ಸೂಚನೆಗಳನ್ನು ಪ್ರೋಗ್ರಾಂ ನಲ್ಲಿ ನಿರ್ದಿಷ್ಟಪಡಿಸಿದ ಕ್ರಮಕ್ಕಿಂತ ಭಿನ್ನವಾಗಿರುವ ಕ್ರಮದಲ್ಲಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರೊಸೆಸರ್ ಈ ಸೂಚನೆಗಳನ್ನು ಔಟ್ ಆಫ್ ಆರ್ಡರ್ ರೀತಿಯಲ್ಲಿ ಕಾರ್ಯಗತಗೊಳಿಸುವುದರೊಂದಿಗೆ ಸರಿಯಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ In the second figure what we show is what happens inside the processor So you see that the instructions are actually executed out of order the subtract instruction in fact is executed first then we have the store instruction and so on So what we notice over here is that eventually since all of these instructions are independent of each other the ordering of these instructions will not matter what does matter eventually and what is done in the processor is at the end of execution the results are actually committed in order ಎರಡನೇ ಚಿತ್ರದಲ್ಲಿ ನಾವು ಪ್ರೊಸೆಸರ್ ಒಳಗೆ ಏನಾಗುತ್ತದೆ ಎಂಬುದನ್ನು ತೋರಿಸುತ್ತೇವೆ ಆದ್ದರಿಂದ ಸೂಚನೆಗಳನ್ನು ವಾಸ್ತವವಾಗಿ ಕ್ರಮದಲ್ಲಿ ಕಾರ್ಯಗತಗೊಳಿಸಲಾಗಿದೆ ಎಂದು ನೀವು ನೋಡುತ್ತೀರಿ ವಾಸ್ತವವಾಗಿ ಕಳೆಯುವ ಸೂಚನೆಯನ್ನು ಮೊದಲು ಕಾರ್ಯಗತಗೊಳಿಸಲಾಗುತ್ತದೆ ನಂತರ ನಾವು ಸ್ಟೋರ್ ಸೂಚನೆಯನ್ನು ಹೊಂದಿದ್ದೇವೆ ಮತ್ತು ಹೀಗೆ ಆದ್ದರಿಂದ ನಾವು ಇಲ್ಲಿ ಗಮನಿಸುವುದೇನೆಂದರೆ ಅಂತಿಮವಾಗಿ ಈ ಎಲ್ಲಾ ಸೂಚನೆಗಳು ಪರಸ್ಪರ ಸ್ವತಂತ್ರವಾಗಿರುವುದರಿಂದ ಈ ಸೂಚನೆಗಳ ಕ್ರಮವು ಅಪ್ರಸ್ತುತವಾಗುತ್ತದೆ ಅಂತಿಮವಾಗಿ ಏನು ಮುಖ್ಯವಾಗುತ್ತದೆ ಮತ್ತು ಪ್ರೊಸೆಸರ್ ನಲ್ಲಿ ಏನು ಮಾಡಲಾಗುತ್ತದೆ ಎಂಬುದು ಕಾರ್ಯಗತಗೊಳಿಸುವಿಕೆಯ ಕೊನೆಯಲ್ಲಿ ಫಲಿತಾಂಶಗಳು ನಿಜವಾಗಿ ಕ್ರಮದಲ್ಲಿ ಬದ್ಧವಾಗಿದೆ So you look at this set of results or the results of these instructions and what you notice is that the results correspond to the original ordering of these instructions So for example r0 was the destination for this load that is the contents corresponding to this memory address was loaded into r0 and similarly r0 was the first result to be return back So essentially what we see in this particular slide is that even though a program is return in a particular manner it would could be executed in any manner which we known as out of order but eventually the order is restored by the processor so that the results or the registers return back would match the original expectation for the program ಆದ್ದರಿಂದ ನೀವು ಈ ಫಲಿತಾಂಶಗಳ ಸೆಟ್ ಅಥವಾ ಈ ಸೂಚನೆಗಳ ಫಲಿತಾಂಶಗಳನ್ನು ನೋಡುತ್ತೀರಿ ಮತ್ತು ಫಲಿತಾಂಶಗಳು ಈ ಸೂಚನೆಗಳ ಮೂಲ ಕ್ರಮಕ್ಕೆ ಅನುಗುಣವಾಗಿರುತ್ತವೆ ಎಂಬುದನ್ನು ನೀವು ಗಮನಿಸುತ್ತೀರಿ ಆದ್ದರಿಂದ ಉದಾಹರಣೆಗೆ ಆರ್0 ಈ ಲೋಡ್ ಗೆ ಗಮ್ಯಸ್ಥಾನವಾಗಿದ್ದು ಈ ಮೆಮೊರಿ ವಿಳಾಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಆರ್0 ಗೆ ಲೋಡ್ ಮಾಡಲಾಗಿದೆ ಮತ್ತು ಅದೇ ರೀತಿ ಆರ್0 ಹಿಂತಿರುಗಿಸುವ ಮೊದಲ ಫಲಿತಾಂಶವಾಗಿದೆ ಆದ್ದರಿಂದ ಮೂಲಭೂತವಾಗಿ ಈ ನಿರ್ದಿಷ್ಟ ಸ್ಲೈಡ್ ನಲ್ಲಿ ನಾವು ನೋಡುವುದೇನೆಂದರೆ ಪ್ರೋಗ್ರಾಂ ಒಂದು ನಿರ್ದಿಷ್ಟ ರೀತಿಯಲ್ಲಿ ಹಿಂತಿರುಗಿದ್ದರೂ ಸಹ ಅದನ್ನು ನಾವು ಕ್ರಮಬದ್ಧವಾಗಿಲ್ಲ ಎಂದು ಕರೆಯುವ ಯಾವುದೇ ರೀತಿಯಲ್ಲಿ ಕಾರ್ಯಗತಗೊಳಿಸಬಹುದು ಆದರೆ ಅಂತಿಮವಾಗಿ ಆರ್ಡರ್ ಅನ್ನು ಪ್ರೊಸೆಸರ್ ಮೂಲಕ ಮರುಸ್ಥಾಪಿಸಲಾಗುತ್ತದೆ ಇದರಿಂದಾಗಿ ಫಲಿತಾಂಶಗಳು ಅಥವಾ ರಿಜಿಸ್ಟರ್ ಗಳು ಪ್ರೋಗ್ರಾಂ ನ ಮೂಲ ನಿರೀಕ್ಷೆಗೆ ಹೊಂದಿಕೆಯಾಗುತ್ತದೆ So what we observe here is that even though we have an out of order execution the result of the program will be exactly the same ಆದ್ದರಿಂದ ನಾವು ಇಲ್ಲಿ ಗಮನಿಸುವುದೇನೆಂದರೆ ನಾವು ಕ್ರಮಬದ್ಧವಾದ ಕಾರ್ಯಗತಗೊಳಿಸುವಿಕೆಯನ್ನು ಹೊಂದಿದ್ದರೂ ಸಹ ಪ್ರೋಗ್ರಾಂ ನ ಫಲಿತಾಂಶವು ಒಂದೇ ಆಗಿರುತ್ತದೆ Another feature which is popular in many modern day microprocessors is speculative execution So speculative execution is used essentially to improve the performance of the processor so let us actually take a small example and we have a set of instructions as before and one important instruction that is important for this example is this this is a jump on no 0 to a label ಅನೇಕ ಆಧುನಿಕ ಮೈಕ್ರೊಪ್ರೊಸೆಸರ್ ಗಳಲ್ಲಿ ಜನಪ್ರಿಯವಾಗಿರುವ ಮತ್ತೊಂದು ವೈಶಿಷ್ಟ್ಯವೆಂದರೆ ಸ್ಪೆಕ್ಯುಲೇಷನ್ ಕಾರ್ಯಗತಗೊಳಿಸುವಿಕೆ ಆದ್ದರಿಂದ ಪ್ರೊಸೆಸರ್ ನ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸ್ಪೆಕ್ಯುಲೇಷನ್ ಕಾರ್ಯಗತಗೊಳಿಸುವಿಕೆಯನ್ನು ಮೂಲಭೂತವಾಗಿ ಬಳಸಲಾಗುತ್ತದೆ ಆದ್ದರಿಂದ ನಾವು ನಿಜವಾಗಿ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು ನಾವು ಮೊದಲಿನಂತೆಯೇ ಸೂಚನೆಗಳ ಗುಂಪನ್ನು ಹೊಂದಿದ್ದೇವೆ ಮತ್ತು ಈ ಉದಾಹರಣೆಯಲ್ಲಿ ಪ್ರಮುಖವಾದ ಒಂದು ಪ್ರಮುಖ ಸೂಚನೆಯೆಂದರೆ ಇದು ಯಾವುದೇ 0 ಜೆ ಎನ್ಝೆಡ್ ಮೇಲೆ ಲೇಬಲ್ ಗೆ ಜಿಗಿತವಾಗಿದೆ So what happens over here is that depending on this comparison instruction if r0 is equal to r1 then the 0 flag is set within the processor and as a result this jump on no 0 would not cause a jump and the program will continue to execute On the other hand if r0 is not equal to r1 then the 0 flag is reset or in other words the 0 flag is equal to 0 and this particular check would cause the program counter to jump to this label and start to execute from here or in other words what we see over here is a value of 0 flag set to 1 would cause these instructions to be executed ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಈ ಹೋಲಿಕೆ ಸೂಚನೆಯ ಆಧಾರದ ಮೇಲೆ r0 r1 ಗೆ ಸಮನಾಗಿದ್ದರೆ ನಂತರ 0 ಫ್ಲ್ಯಾಗ್ ಅನ್ನು ಪ್ರೊಸೆಸರ್ ನಲ್ಲಿ ಹೊಂದಿಸಲಾಗಿದೆ ಮತ್ತು ಪರಿಣಾಮವಾಗಿ 0 ಜೆ ಎನ್ಝೆಡ್ ನಲ್ಲಿ ಈ ಜಂಪ್ ಜಂಪ್ ಆಗುವುದಿಲ್ಲ ಮತ್ತು ಪ್ರೋಗ್ರಾಂ ಕಾರ್ಯಗತಗೊಳಿಸಲು ಮುಂದುವರಿಯುತ್ತದೆ ಮತ್ತೊಂದೆಡೆ ಆರ್0 ಆರ್1 ಗೆ ಸಮಾನವಾಗಿಲ್ಲದಿದ್ದರೆ 0 ಫ್ಲ್ಯಾಗ್ ಅನ್ನು ಮರುಹೊಂದಿಸಲಾಗುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ 0 ಫ್ಲ್ಯಾಗ್ 0 ಗೆ ಸಮನಾಗಿರುತ್ತದೆ ಮತ್ತು ಈ ನಿರ್ದಿಷ್ಟ ಪರಿಶೀಲನೆಯು ಪ್ರೋಗ್ರಾಂ ಕೌಂಟರ್ ಅನ್ನು ಈ ಲೇಬಲ್ ಗೆ ನೆಗೆಯುವಂತೆ ಮಾಡುತ್ತದೆ ಮತ್ತು ಇಲ್ಲಿಂದ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಇಲ್ಲಿ ನೋಡುವುದು 0 ಫ್ಲ್ಯಾಗ್ ನ ಮೌಲ್ಯವನ್ನು 1 ಗೆ ಹೊಂದಿಸಿದರೆ ಈ ಸೂಚನೆಗಳನ್ನು ಕಾರ್ಯಗತಗೊಳಿಸಲು ಕಾರಣವಾಗುತ್ತದೆ On the other hand if the 0 flag has a value of 0 then there is a jump which takes place and the instructions following the label would execute Now the problem with this thing comes from a performance perspective So whenever there is a jump like this what would happen internally in a processor is that the entire pipeline would get flushed and new instructions corresponding to these instructions following the label would get fetched from the memory ಮತ್ತೊಂದೆಡೆ 0 ಫ್ಲ್ಯಾಗ್ 0 ಮೌಲ್ಯವನ್ನು ಹೊಂದಿದ್ದರೆ ಒಂದು ಇತ್ತು ಒಂದು ಜಂಪ್ ನಡೆಯುತ್ತದೆ ಮತ್ತು ಲೇಬಲ್ ಅನ್ನು ಅನುಸರಿಸುವ ಸೂಚನೆಗಳು ಕಾರ್ಯಗತಗೊಳ್ಳುತ್ತವೆ ಈಗ ಈ ವಿಷಯದ ಸಮಸ್ಯೆಯು ಕಾರ್ಯಕ್ಷಮತೆಯ ದೃಷ್ಟಿಕೋನದಿಂದ ಬಂದಿದೆ ಆದ್ದರಿಂದ ಈ ರೀತಿಯ ಜಂಪ್ ಇದ್ದಾಗಲೆಲ್ಲಾ ಪ್ರೊಸೆಸರ್ ನಲ್ಲಿ ಆಂತರಿಕವಾಗಿ ಏನಾಗುತ್ತದೆ ಎಂದರೆ ಇಡೀ ಪೈಪ್ಲೈನ್ ಫ್ಲಶ್ ಆಗುತ್ತದೆ ಮತ್ತು ಲೇಬಲ್ ಅನ್ನು ಅನುಸರಿಸಿ ಈ ಸೂಚನೆಗಳಿಗೆ ಅನುಗುಣವಾದ ಹೊಸ ಸೂಚನೆಗಳನ್ನು ಮೆಮೊರಿ ಯಿಂದ ಪಡೆಯಲಾಗುತ್ತದೆ Now advanced or very popular recent microprocessors have a considerably large pipeline and as a result there will be several hundred or so instructions which may be present in the pipeline So every time there is a branch like this to another memory location this entire pipeline would get flushed and new instructions would need to be fetched from the target memory So this could cause quite a considerable performance overhead So in order to actually reduce these performance overheads what microprocessors do is they speculate about the result of a jump instruction ಈಗ ಮುಂದುವರಿದ ಅಥವಾ ಅತ್ಯಂತ ಜನಪ್ರಿಯವಾದ ಇತ್ತೀಚಿನ ಮೈಕ್ರೊಪ್ರೊಸೆಸರ್ ಗಳು ಗಣನೀಯವಾಗಿ ದೊಡ್ಡ ಪೈಪ್ಲೈನ್ ಅನ್ನು ಹೊಂದಿವೆ ಮತ್ತು ಇದರ ಪರಿಣಾಮವಾಗಿ ಪೈಪ್ಲೈನ್ ನಲ್ಲಿ ಹಲವಾರು ನೂರು ಅಥವಾ ಹೆಚ್ಚಿನ ಸೂಚನೆಗಳು ಇರುತ್ತವೆ ಆದ್ದರಿಂದ ಪ್ರತಿ ಬಾರಿ ಮತ್ತೊಂದು ಮೆಮೊರಿ ಸ್ಥಳಕ್ಕೆ ಈ ರೀತಿಯ ಶಾಖೆ ಇದ್ದಾಗ ಈ ಸಂಪೂರ್ಣ ಪೈಪ್ಲೈನ್ ಫ್ಲಶ್ ಆಗುತ್ತದೆ ಮತ್ತು ಗುರಿ ಮೆಮೊರಿ ಯಿಂದ ಹೊಸ ಸೂಚನೆಗಳನ್ನು ಪಡೆಯಬೇಕಾಗುತ್ತದೆ ಆದ್ದರಿಂದ ಇದು ಸಾಕಷ್ಟು ಗಣನೀಯ ಕಾರ್ಯಕ್ಷಮತೆಯ ಓವರ್ಹೆಡ್ ಕಾರಣವಾಗಬಹುದು ಆದ್ದರಿಂದ ವಾಸ್ತವವಾಗಿ ಈ ಕಾರ್ಯಕ್ಷಮತೆಯ ಓವರ್ಹೆಡ್ ಗಳನ್ನು ಕಡಿಮೆ ಮಾಡಲು ಮೈಕ್ರೊಪ್ರೊಸೆಸರ್ ಗಳು ಏನು ಮಾಡುತ್ತವೆ ಎಂದರೆ ಅವರು ಜಂಪ್ ಸೂಚನೆಯ ಫಲಿತಾಂಶದ ಬಗ್ಗೆ ಊಹಿಸುತ್ತಾರೆ For example the processor would speculate that the instructions following this jump would be the consecutive instructions and therefore it will start to fetch these instructions from the memory and start to execute them in a speculative manner what this means is that the results of these instructions are not committed unless and until the result of this jump instruction is known ಉದಾಹರಣೆಗೆ ಪ್ರೊಸೆಸರ್ ಈ ಜಂಪ್ ನಂತರದ ಸೂಚನೆಗಳು ಸತತ ಸೂಚನೆಗಳಾಗಿವೆ ಎಂದು ಊಹಿಸುತ್ತದೆ ಮತ್ತು ಆದ್ದರಿಂದ ಅದು ಈ ಸೂಚನೆಗಳನ್ನು ಮೆಮೊರಿ ಯಿಂದ ಪಡೆದುಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅವುಗಳನ್ನು ಸ್ಪೆಕ್ಯುಲೇಟೀವ್ ರೀತಿಯಲ್ಲಿ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಇದರ ಅರ್ಥವೇನೆಂದರೆ ಈ ಸೂಚನೆಗಳ ಫಲಿತಾಂಶಗಳು ಈ ಜಂಪ್ ಸೂಚನೆಯ ಫಲಿತಾಂಶವು ತಿಳಿಯುವವರೆಗೆ ಮತ್ತು ಬದ್ಧವಾಗಿಲ್ಲ So let us consider this particular case so first of all within the processor the instructions that is following these jump on no 0 would get fetched from the memory and it will be speculatively executed Now when we actually execute this instruction or compare r0 r1 and let us assume that r0 is equal to r1 as a result the 0 flag is set Now in such a case jump on no 0 label so this particular instruction would fail and the instruction that follows needs to be executed ಆದ್ದರಿಂದ ನಾವು ಈ ನಿರ್ದಿಷ್ಟ ಪ್ರಕರಣವನ್ನು ಪರಿಗಣಿಸೋಣ ಆದ್ದರಿಂದ ಮೊದಲು ಪ್ರೊಸೆಸರ್ ನಲ್ಲಿ ಈ ಜಂಪ್ ಅನ್ನು ಅನುಸರಿಸುವ ಸೂಚನೆಗಳು 0 ಯಲ್ಲಿ ಮೆಮೊರಿ ಯಿಂದ ಪಡೆಯಲ್ಪಡುತ್ತವೆ ಮತ್ತು ಅದನ್ನು ಸ್ಪೆಕ್ಯುಲೇಟೀವ್ ಆಗಿ ಕಾರ್ಯಗತಗೊಳಿಸಲಾಗುತ್ತದೆ ಈಗ ನಾವು ಈ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ಅಥವಾ ಆರ್0 ಆರ್1 ಅನ್ನು ಹೋಲಿಸಿದಾಗ ಮತ್ತು 0 ಫ್ಲ್ಯಾಗ್ ಅನ್ನು ಹೊಂದಿಸಿದಾಗ ಆರ್0 ಆರ್1 ಗೆ ಸಮಾನವಾಗಿರುತ್ತದೆ ಎಂದು ಭಾವಿಸೋಣ ಈಗ ಅಂತಹ ಸಂದರ್ಭದಲ್ಲಿ ಯಾವುದೇ 0 ಜೆ ಎನ್ ಝೆಡ್ ಲೇಬಲ್ ಮೇಲೆ ಜಂಪ್ ಮಾಡಿ ಆದ್ದರಿಂದ ಈ ನಿರ್ದಿಷ್ಟ ಸೂಚನೆಯು ವಿಫಲಗೊಳ್ಳುತ್ತದೆ ಮತ್ತು ಕೆಳಗಿನ ಸೂಚನೆಗಳನ್ನು ಕಾರ್ಯಗತಗೊಳಿಸಬೇಕಾಗಿದೆ But what happens within the processor is that these instructions are already speculatively executed and the only thing that is required to be done is that the results of these instructions should be committed So what the processor does is that once this the result of this jump on no 0 is obtained in this case it means that the speculation is correct the processor would only commit the results and the results corresponding to the various registers r0 r2 address 2 and r4 would be actually committed ಆದರೆ ಪ್ರೊಸೆಸರ್ ನಲ್ಲಿ ಏನಾಗುತ್ತದೆ ಎಂದರೆ ಈ ಸೂಚನೆಗಳನ್ನು ಈಗಾಗಲೇ ಸ್ಪೆಕ್ಯುಲೇಟೀವ್ ಆಗಿ ಕಾರ್ಯಗತಗೊಳಿಸಲಾಗಿದೆ ಮತ್ತು ಈ ಸೂಚನೆಗಳ ಫಲಿತಾಂಶಗಳನ್ನು ಬದ್ಧವಾಗಿರಬೇಕು ಎಂದು ಮಾಡಬೇಕಾದ ಏಕೈಕ ವಿಷಯವಾಗಿದೆ ಆದ್ದರಿಂದ ಪ್ರೊಸೆಸರ್ ಏನು ಮಾಡುತ್ತದೆ ಎಂದರೆ ಈ ಸಂದರ್ಭದಲ್ಲಿ 0 ನಲ್ಲಿ ಈ ಜಂಪ್ ಫಲಿತಾಂಶವನ್ನು ಒಮ್ಮೆ ಪಡೆದರೆ ಇದರರ್ಥ ಸ್ಪೆಕ್ಯುಲೇಶನ್ ಸರಿಯಾಗಿದೆ ಪ್ರೊಸೆಸರ್ ಫಲಿತಾಂಶಗಳು ಮತ್ತು ಫಲಿತಾಂಶಗಳನ್ನು ವಿವಿಧ ರೆಜಿಸ್ಟರ್ ಗಳಿಗೆ ಅನುಗುಣವಾದ ಫಲಿತಾಂಶಗಳನ್ನು ಮಾತ್ರ ಮಾಡುತ್ತದೆ ಆರ್0 ಆರ್2 ವಿಳಾಸ 2 ಮತ್ತು ಆರ್4 ವಾಸ್ತವವಾಗಿ ಬದ್ಧವಾಗಿದೆ So what we actually achieve over here is that even before completing the execution of this compare and jump on no zero instructions the processor could have actually speculatively executed these set of instructions and then commit these instructions only when the result of compare and jump on no 0 is obtained Now the thing which one would ask is this would work fine for the specific example when r0 is equal to r1 but what would happen when r0 is not equal to r1 well in such a case when r0 is not equal to r1 we know that the 0 flag would be set to zero and the jump on no 0 to label would result in the execution being transferred to these instruction that is following the label ಆದ್ದರಿಂದ ನಾವು ಇಲ್ಲಿ ನಿಜವಾಗಿ ಸಾಧಿಸುವುದೇನೆಂದರೆ ಈ ಹೋಲಿಕೆಯ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸುವ ಮೊದಲು ಮತ್ತು ಶೂನ್ಯ ಸೂಚನೆಗಳ ಮೇಲೆ ಜಂಪ್ ಆಗುವ ಮೊದಲು ಪ್ರೊಸೆಸರ್ ವಾಸ್ತವವಾಗಿ ಈ ಸೂಚನೆಗಳ ಸೆಟ್ ಅನ್ನು ಸ್ಪೆಕ್ಯುಲೇಟೀವ್ಲಿ ಕಾರ್ಯಗತಗೊಳಿಸಬಹುದು ಮತ್ತು ನಂತರ ಹೋಲಿಕೆಯ ಫಲಿತಾಂಶವು 0 ಕ್ಕೆ ಜಂಪ್ ಆದಾಗ ಮಾತ್ರ ಈ ಸೂಚನೆಗಳನ್ನು ಒಪ್ಪಿಸುತ್ತದೆ ಪಡೆಯಲಾಗುತ್ತದೆ ಈಗ ಒಬ್ಬರು ಕೇಳುವ ವಿಷಯವೆಂದರೆ ಆರ್0 ಆರ್1 ಗೆ ಸಮಾನವಾದಾಗ ನಿರ್ದಿಷ್ಟ ಉದಾಹರಣೆಗಾಗಿ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ಆರ್0 ಆರ್1 ಗೆ ಸಮಾನವಾಗಿಲ್ಲದಿದ್ದಾಗ ಏನಾಗುತ್ತದೆ ಅಂತಹ ಸಂದರ್ಭದಲ್ಲಿ ಆರ್0 ಆರ್1 ಗೆ ಸಮಾನವಾಗಿಲ್ಲದಿದ್ದಾಗ 0 ಫ್ಲ್ಯಾಗ್ ಅನ್ನು ಸೊನ್ನೆಗೆ ಹೊಂದಿಸಲಾಗುವುದು ಮತ್ತು 0 ಅನ್ನು ಲೇಬಲ್ ಗೆ ಜಂಪ್ ಮಾಡುವುದರಿಂದ ಲೇಬಲ್ ಅನ್ನು ಅನುಸರಿಸುವ ಈ ಸೂಚನೆಗಳಿಗೆ ಎಸ್ಎಕ್ಯುಷನ್ ಅನ್ನು ವರ್ಗಾಯಿಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ So in this condition 2 since these instructions following have been speculatively executed the processor would realize that in fact this speculation was wrong and these instructions were actually not to be executed As a result the speculated results are discarded and execution continues from the instructions following the label So what we see is that the speculation could possibly improve the performance of the program So when the processor as executed correctly in this case when r0 is equal to r1 then a performance is gained because the speculated instructions could actually be committed at a much more faster rate ಆದ್ದರಿಂದ ಈ ಸ್ಥಿತಿ 2 ರಲ್ಲಿ ಈ ಕೆಳಗಿನ ಸೂಚನೆಗಳನ್ನು ಸ್ಪೆಕ್ಯುಲೇಟೀವ್ಲಿ ಕಾರ್ಯಗತಗೊಳಿಸಿರುವುದರಿಂದ ಪ್ರೊಸೆಸರ್ ವಾಸ್ತವವಾಗಿ ಈ ಸ್ಪೆಕ್ಯುಲೇಶನ್ ತಪ್ಪಾಗಿದೆ ಮತ್ತು ಈ ಸೂಚನೆಗಳನ್ನು ಕಾರ್ಯಗತಗೊಳಿಸಬಾರದು ಎಂದು ಅರಿತುಕೊಳ್ಳುತ್ತದೆ ಪರಿಣಾಮವಾಗಿ ಸ್ಪೆಕ್ಯುಲೇಶನ್ ಫಲಿತಾಂಶಗಳನ್ನು ತಿರಸ್ಕರಿಸಲಾಗುತ್ತದೆ ಮತ್ತು ಲೇಬಲ್ ಅನ್ನು ಅನುಸರಿಸುವ ಸೂಚನೆಗಳಿಂದ ಕಾರ್ಯಗತಗೊಳಿಸುವಿಕೆಯು ಮುಂದುವರಿಯುತ್ತದೆ ಆದ್ದರಿಂದ ಸ್ಪೆಕ್ಯುಲೇಶನ್ ಕಾರ್ಯಕ್ರಮದ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು ಎಂದು ನಾವು ನೋಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರೊಸೆಸರ್ ಅನ್ನು ಸರಿಯಾಗಿ ಕಾರ್ಯಗತಗೊಳಿಸಿದಾಗ ಆರ್0 ಆರ್1 ಗೆ ಸಮಾನವಾದಾಗ ಕಾರ್ಯಕ್ಷಮತೆಯನ್ನು ಪಡೆಯಲಾಗುತ್ತದೆ ಏಕೆಂದರೆ ಸ್ಪೆಕ್ಯುಲೇಟೆಡ್ ಸೂಚನೆಗಳನ್ನು ವಾಸ್ತವವಾಗಿ ಹೆಚ್ಚು ವೇಗದ ದರದಲ್ಲಿ ಬದ್ಧಗೊಳಿಸಬಹುದು On the other hand when the speculation is wrong as in this case r0 not equal to r1 then all the speculated result should be discarded and there would be a performance overhead all modern processes try to speculate correctly in order to maximize their performance Another case where speculation is also observed is in something like this way here what we have done is that we have replaced this jump on no 0 label instruction with a divided r0 by r1 ಮತ್ತೊಂದೆಡೆ ಸ್ಪೆಕ್ಯುಲೇಶನ್ ತಪ್ಪಾದಾಗ ಈ ಸಂದರ್ಭದಲ್ಲಿ ಆರ್0 ಆರ್1 ಗೆ ಸಮನಾಗಿರುವುದಿಲ್ಲ ನಂತರ ಎಲ್ಲಾ ಸ್ಪೆಕ್ಯುಲೇಟೆಡ್ ಸೂಚನೆಗಳು ಫಲಿತಾಂಶವನ್ನು ತ್ಯಜಿಸಬೇಕು ಮತ್ತು ಕಾರ್ಯಕ್ಷಮತೆಯ ಓವರ್ಹೆಡ್ ಇರುತ್ತದೆ ಎಲ್ಲಾ ಆಧುನಿಕ ಪ್ರಕ್ರಿಯೆಗಳು ತಮ್ಮ ಕಾರ್ಯಕ್ಷಮತೆಯನ್ನು ಗರಿಷ್ಠಗೊಳಿಸಲು ಸರಿಯಾಗಿ ಸ್ಪೆಕ್ಯುಲೇಶನ್ ಪ್ರಯತ್ನಿಸುತ್ತವೆ ಸ್ಪೆಕ್ಯುಲೇಶನ್ ಅನ್ನು ಸಹ ಗಮನಿಸುವ ಇನ್ನೊಂದು ಪ್ರಕರಣವು ಈ ರೀತಿಯಾಗಿರುತ್ತದೆ ಇಲ್ಲಿ ನಾವು ಏನು ಮಾಡಿದ್ದೇವೆ ಎಂದರೆ ನಾವು ಈ ಜಂಪ್ ಅನ್ನು ಯಾವುದೇ 0 ಲೇಬಲ್ ಸೂಚನೆಯ ಮೇಲೆ ಆರ್1 ರಿಂದ ಭಾಗಿಸಿದ ಆರ್ ನೊಂದಿಗೆ ಬದಲಾಯಿಸಿದ್ದೇವೆ Now as we know there are a couple of things which are going on one is the out of order and also the speculation and what happens is that even before this divide gets executed it may be likely that the instructions that follow this divide may be speculatively executed So there would be a problem that would occur if r1 happens to be equal to 0 in such a case we know that a divide by zero exception would be thrown and as a result the processor would need to discard the speculated execution So as a result if r1 is equal to 0 all the speculatively executed instructions would need to be discarded ಈಗ ನಮಗೆ ತಿಳಿದಿರುವಂತೆ ಒಂದೆರಡು ವಿಷಯಗಳು ನಡೆಯುತ್ತಿವೆ ಒಂದು ಕ್ರಮಬದ್ಧವಾಗಿಲ್ಲ ಮತ್ತು ಸ್ಪೆಕ್ಯುಲೇಶನ್ ಏನಾಗುತ್ತದೆ ಎಂದರೆ ಈ ವಿಭಜನೆಯನ್ನು ಕಾರ್ಯಗತಗೊಳಿಸುವ ಮೊದಲು ಈ ವಿಭಜನೆಯನ್ನು ಅನುಸರಿಸುವ ಸೂಚನೆಗಳು ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಲಾಗಿದೆ ಆದ್ದರಿಂದ ಆರ್1 0 ಗೆ ಸಮನಾಗಿದ್ದರೆ ಸಂಭವಿಸುವ ಸಮಸ್ಯೆಯಿರುತ್ತದೆ ಅಂತಹ ಸಂದರ್ಭದಲ್ಲಿ ಶೂನ್ಯ ವಿನಾಯಿತಿಯಿಂದ ವಿಭಜನೆಯನ್ನು ಎಸೆಯಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ಇದರ ಪರಿಣಾಮವಾಗಿ ಪ್ರೊಸೆಸರ್ ಸ್ಪೆಕ್ಯುಲೇಶನ್ ಕಾರ್ಯಗತಗೊಳಿಸುವಿಕೆಯನ್ನು ತ್ಯಜಿಸಬೇಕಾಗುತ್ತದೆ ಪರಿಣಾಮವಾಗಿ ಆರ್1 0 ಗೆ ಸಮನಾಗಿದ್ದರೆ ಎಲ್ಲಾ ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಿದ ಸೂಚನೆಗಳನ್ನು ತ್ಯಜಿಸಬೇಕಾಗುತ್ತದೆ In January 2018 what was shown was that this out of order and speculative execution can be actually used to gain secret information out of the processor So let us consider this small snippet of code there are in fact 3 instructions which are present one is a raise exception instruction so this for example could be a divide r0 comma r1 and the case where r1 is equal to 0 then we have a memory access to an array at a location C 4096 ಜನವರಿ 2018 ರಲ್ಲಿ ಪ್ರೊಸೆಸರ್ನಿಂದ ರಹಸ್ಯ ಮಾಹಿತಿಯನ್ನು ಪಡೆಯಲು ಇದು ಕ್ರಮಬದ್ಧವಾಗಿಲ್ಲ ಮತ್ತು ಸ್ಪೆಕ್ಯುಲೇಟಿವ್ ಎಸ್ಎಕ್ಯುಷನ್ ಅನ್ನು ವಾಸ್ತವವಾಗಿ ಬಳಸಬಹುದು ಎಂದು ತೋರಿಸಲಾಗಿದೆ ಆದ್ದರಿಂದ ನಾವು ಕೋಡ್ ನ ಈ ಸಣ್ಣ ತುಣುಕನ್ನು ಪರಿಗಣಿಸೋಣ ವಾಸ್ತವವಾಗಿ 3 ಸೂಚನೆಗಳಿವೆ ಒಂದು ರೈಸ್ ಎಕ್ಸೆಪ್ಶನ್ ಸೂಚನೆ ಆದ್ದರಿಂದ ಇದು ಡಿವೈಡ್ ಆರ್0 ಆಗಿರಬಹುದು ಅಲ್ಪವಿರಾಮ ಆರ್1 ಆಗಿರಬಹುದು ಮತ್ತು ಆರ್1 0 ಗೆ ಸಮಾನವಾಗಿರುವ ಸಂದರ್ಭದಲ್ಲಿ ನಾವು ಹೊಂದಿದ್ದೇವೆ ಸ್ಥಳ ಡೇಟಾ ಟೈಮ್ಸ್ 4096 ನಲ್ಲಿ ರಚನೆಗೆ ಮೆಮೊರಿ ಪ್ರವೇಶ If we evaluate these two instructions in a normal operation what would happen is that due to the raise exception this memory access to the probe array would never occur However due to speculation and if we consider what happens within the processor due to speculative out of order execution the probe array at the location data into 4096 maybe speculatively executed and when the exception instruction is actually executed the results corresponding to probe array data into 4096 would be actually discarded ಒಂದು ಸಾಮಾನ್ಯ ಕಾರ್ಯಾಚರಣೆಯಲ್ಲಿ ನಾವು ಈ ಎರಡು ಸೂಚನೆಗಳನ್ನು ಮೌಲ್ಯಮಾಪನ ಮಾಡಿದಾಗ ಏನಾಗುತ್ತದೆ ಎಂದರೆ ರೈಸ್ ಎಕ್ಸೆಪ್ಶನ್ ಕಾರಣ ಪ್ರೋಬ್ ಅರೇ ಗೆ ಈ ಮೆಮೊರಿ ಪ್ರವೇಶವು ಎಂದಿಗೂ ಸಂಭವಿಸುವುದಿಲ್ಲ ಆದಾಗ್ಯೂ ಸ್ಪೆಕ್ಯುಲೇಶನ್ ಗಳ ಕಾರಣದಿಂದಾಗಿ ಮತ್ತು ಸ್ಪೆಕ್ಯುಲೇಟಿವ್ ಔಟ್ ಆಫ್ ಆರ್ಡರ್ ಎಕ್ಸಿಕ್ಯೂಶನ್ ನಿಂದಾಗಿ ಪ್ರೊಸೆಸರ್ ನಲ್ಲಿ ಏನಾಗುತ್ತದೆ ಎಂದು ನಾವು ಪರಿಗಣಿಸಿದರೆ 4096 ರಲ್ಲಿನ ಸ್ಥಳ ಡೇಟಾ ದಲ್ಲಿನ ಪ್ರೋಬ್ ಅರೇ ಅನ್ನು ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಬಹುದು ಮತ್ತು ವಿನಾಯಿತಿ ಸೂಚನೆಯನ್ನು ವಾಸ್ತವವಾಗಿ ಕಾರ್ಯಗತಗೊಳಿಸಿದಾಗ ತನಿಖೆ ರಚನೆಯ ಡೇಟಾ ಗೆ ಅನುಗುಣವಾದ ಫಲಿತಾಂಶಗಳು 4096 ಅನ್ನು ವಾಸ್ತವವಾಗಿ ತಿರಸ್ಕರಿಸಲಾಗುವುದು Now what these new attacks actually showed was that even though the processor discussed the result due to speculation in such a case the speculative execution has an effect on the state of the processor essentially due to this speculative execution of this memory axis or the state of the processor may be in the cache memories or the branch predictors or so on may be modified corresponding to the data which gets accessed ಈಗ ಈ ಹೊಸ ದಾಳಿಗಳು ನಿಜವಾಗಿ ತೋರಿಸಿದ್ದು ಏನೆಂದರೆ ಪ್ರೊಸೆಸರ್ ಸ್ಪೆಕ್ಯುಲೇಶನ್ ಪರಿಣಾಮವಾಗಿ ಫಲಿತಾಂಶವನ್ನು ಚರ್ಚಿಸಿದ್ದರೂ ಸಹ ಅಂತಹ ಸಂದರ್ಭದಲ್ಲಿ ಸ್ಪೆಕ್ಯುಲೇಟಿವ್ ಕಾರ್ಯಗತಗೊಳಿಸುವಿಕೆಯು ಪ್ರೊಸೆಸರ್ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮೂಲಭೂತವಾಗಿ ಈ ಮೆಮೊರಿ ಆಕ್ಸಿಸ್ ಈ ಸ್ಪೆಕ್ಯುಲೇಶನ್ ಕಾರ್ಯಗತಗೊಳಿಸುವಿಕೆ ಅಥವಾ ಸ್ಥಿತಿ ಪ್ರೊಸೆಸರ್ ಕ್ಯಾಶ್ ಮೆಮೋರಿ ಗಳಲ್ಲಿರಬಹುದು ಅಥವಾ ಬ್ರಾಂಚ್ ಪ್ರಿಡಿಕ್ಟರ್ ಗಳು ಅಥವಾ ಪ್ರವೇಶ ಪಡೆಯುವ ಡೇಟಾ ಗೆ ಅನುಗುಣವಾಗಿ ಮಾರ್ಪಡಿಸಬಹುದು So this particular figure shows how this program executes so we have a set of instructions that gets executed and then there is an exception and what happens when these actually gets executed in the processor is that many of these instructions will actually be executed speculatively and out of order So it may happen that these instructions without these instructions following the exception may be speculatively executed ಆದ್ದರಿಂದ ಈ ನಿರ್ದಿಷ್ಟ ಅಂಕಿ ಅಂಶವು ಈ ಪ್ರೋಗ್ರಾಂ ಅನ್ನು ಹೇಗೆ ಕಾರ್ಯಗತಗೊಳಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ನಾವು ಕಾರ್ಯಗತಗೊಳ್ಳುವ ಸೂಚನೆಗಳ ಗುಂಪನ್ನು ಹೊಂದಿದ್ದೇವೆ ಮತ್ತು ನಂತರ ಒಂದು ವಿನಾಯಿತಿ ಇರುತ್ತದೆ ಮತ್ತು ಪ್ರೊಸೆಸರ್ ನಲ್ಲಿ ಇವುಗಳನ್ನು ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ ಎಂಬುದು ಈ ಸೂಚನೆಗಳನ್ನು ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಔಟ್ ಆಫ್ ಆರ್ಡರ್ ಆದ್ದರಿಂದ ವಿನಾಯಿತಿಯನ್ನು ಅನುಸರಿಸಿ ಈ ಸೂಚನೆಗಳಿಲ್ಲದ ಈ ಸೂಚನೆಗಳನ್ನು ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಬಹುದು However due to the exception that is present over here the results of the speculatively executed instructions would be discarded However what is seen is that these speculatively executed instructions may have a signature inside the memory axis So for example what would happen here is that there would be your memory axis which is done speculatively and data corresponding to probe array data into 4096 would be loaded into the cache memory from the lower size of the memory ಆದಾಗ್ಯೂ ಇಲ್ಲಿ ಇರುವ ವಿನಾಯಿತಿಯಿಂದಾಗಿ ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಿದ ಸೂಚನೆಗಳ ಫಲಿತಾಂಶಗಳನ್ನು ತಿರಸ್ಕರಿಸಲಾಗುತ್ತದೆ ಆದಾಗ್ಯೂ ಈ ಸ್ಪೆಕ್ಯುಟೇಟಿವ್ಲಿ ಕಾರ್ಯಗತಗೊಳಿಸಿದ ಸೂಚನೆಗಳು ಮೆಮೊರಿ ಅಕ್ಷದೊಳಗೆ ಸಹಿಯನ್ನು ಹೊಂದಿರಬಹುದು ಎಂಬುದು ಕಂಡುಬರುತ್ತದೆ ಆದ್ದರಿಂದ ಉದಾಹರಣೆಗೆ ಇಲ್ಲಿ ಏನಾಗುತ್ತದೆ ಎಂದರೆ ನಿಮ್ಮ ಮೆಮೊರಿ ಆಕ್ಸಿಸ್ ಅನ್ನು ಸ್ಪೆಕ್ಯುಟೇಟಿವ್ಲಿ ಮಾಡಲಾಗುತ್ತದೆ ಮತ್ತು 4096 ಗೆ ಪ್ರೋಬ್ ಅರೇ ಡೇಟಾ ಗೆ ಅನುಗುಣವಾದ ಡೇಟಾ ವನ್ನು ಮೆಮೊರಿ ಯ ಕಡಿಮೆ ಗಾತ್ರದಿಂದ ಸಂಗ್ರಹ ಮೆಮೊರಿ ಗೆ ಲೋಡ್ ಮಾಡಲಾಗುತ್ತದೆ So what has been shown in this particular figure is if you look at page numbers and on the x axis and the memory access time essentially make this memory access to probe underscore array what we see is that the memory access time due to the speculative execution may be a bit lower corresponding to the value of data So over here for example the data has a value of 84 and therefore at the 84th page what is observed is that there is much lesser memory access time ಆದ್ದರಿಂದ ಈ ನಿರ್ದಿಷ್ಟ ಚಿತ್ರದಲ್ಲಿ ತೋರಿಸಿರುವುದು ಏನೆಂದರೆ ನೀವು ಪುಟ ಸಂಖ್ಯೆಗಳನ್ನು ಮತ್ತು ಎಕ್ಸ್ ಆಕ್ಸಿಸ್ ಮೇಲೆ ನೋಡಿದರೆ ಮತ್ತು ಮೆಮೊರಿ ಪ್ರವೇಶದ ಸಮಯವು ಮೂಲಭೂತವಾಗಿ ಈ ಮೆಮೊರಿ ಪ್ರವೇಶವನ್ನು ಅಂಡರ್ಸ್ಕೋರ್ ಅರೇ ಯನ್ನು ತನಿಖೆ ಮಾಡಲು ಮಾಡುತ್ತದೆ ಅದು ನಾವು ನೋಡುವ ಮೆಮೊರಿ ಯ ಪ್ರವೇಶ ಸಮಯವು ಸ್ಪೆಕ್ಯುಲೇಟಿವ್ ಎಸ್ಎಕ್ಯುಷನ್ ಯಿಂದಾಗಿ ಡೇಟಾ ದ ಮೌಲ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಕಡಿಮೆ ಇರಬಹುದು ಆದ್ದರಿಂದ ಇಲ್ಲಿ ಉದಾಹರಣೆಗೆ ಡೇಟಾ ವು 84 ರ ಮೌಲ್ಯವನ್ನು ಹೊಂದಿದೆ ಮತ್ತು ಆದ್ದರಿಂದ 84 ನೇ ಪುಟದಲ್ಲಿ ಗಮನಿಸಿದ ಸಂಗತಿಯೆಂದರೆ ಕಡಿಮೆ ಮೆಮೊರಿ ಪ್ರವೇಶ ಸಮಯವಿದೆ The takeaway from this particular slide is the fact that even though this line 3 in this particular program has never been executed due to this exception that is raised in line 1 nevertheless the micro architectural state of the processor is modified by this third line by this memory access ಈ ನಿರ್ದಿಷ್ಟ ಸ್ಲೈಡ್ ನಿಂದ ಟೇಕ್ ಅವೇ ಯೆಂದರೆ ಈ ನಿರ್ದಿಷ್ಟ ಪ್ರೋಗ್ರಾಂ ನಲ್ಲಿನ ಈ ಸಾಲು 3 ಅನ್ನು ಲೈನ್ 1 ರಲ್ಲಿ ಹೆಚ್ಚಿಸಲಾದ ಈ ವಿನಾಯಿತಿಯಿಂದಾಗಿ ಎಂದಿಗೂ ಕಾರ್ಯಗತಗೊಳಿಸಲಾಗಿಲ್ಲ ಆದಾಗ್ಯೂ ಪ್ರೊಸೆಸರ್ ನ ಮೈಕ್ರೋ ಆರ್ಕಿಟೆಕ್ಚರಲ್ ಸ್ಥಿತಿಯನ್ನು ಈ ಮೂರನೇ ಸಾಲಿನ ಮೂಲಕ ಈ ಮೆಮೊರಿ ಪ್ರವೇಶದಿಂದ ಮಾರ್ಪಡಿಸಲಾಗಿದೆ So let us take a look at Meltdown so this was an attack which was discovered in January 2018 and it showed how we could actually read secret data from say parts of the kernel space So before we go into how the attack actually works we would have to look at the virtual address space of a process So the virtual address space as we have seen in the previous lectures comprises of two components so it comprises of a user space where your typical code stack heap and other data segments are present and above a particular memory location you have the kernel space ಆದ್ದರಿಂದ ನಾವು ಮೆಲ್ಟ್ಡೌನ್ ಅನ್ನು ನೋಡೋಣ ಆದ್ದರಿಂದ ಇದು ಜನವರಿ 2018 ರಲ್ಲಿ ಪತ್ತೆಯಾದ ದಾಳಿಯಾಗಿದೆ ಮತ್ತು ಕರ್ನಲ್ ಸ್ಪೇಸ್ ಭಾಗಗಳಿಂದ ನಾವು ರಹಸ್ಯ ಡೇಟಾ ವನ್ನು ಹೇಗೆ ಓದಬಹುದು ಎಂಬುದನ್ನು ಇದು ತೋರಿಸಿದೆ ಆದ್ದರಿಂದ ದಾಳಿಯು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು ಹೋಗುವ ಮೊದಲು ನಾವು ಪ್ರಕ್ರಿಯೆಯ ವರ್ಚುಯಲ್ ವಿಳಾಸ ಜಾಗವನ್ನು ನೋಡಬೇಕು ಆದ್ದರಿಂದ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದಂತೆ ವರ್ಚುಯಲ್ ವಿಳಾಸ ಸ್ಥಳವು ಎರಡು ಘಟಕಗಳನ್ನು ಒಳಗೊಂಡಿದೆ ಆದ್ದರಿಂದ ಇದು ನಿಮ್ಮ ವಿಶಿಷ್ಟ ಕೋಡ್ ಸ್ಟಾಕ್ ಹೀಪ್ ಮತ್ತು ಇತರ ಡೇಟಾ ವಿಭಾಗಗಳು ಇರುವ ಬಳಕೆದಾರ ಸ್ಥಳವನ್ನು ಒಳಗೊಂಡಿರುತ್ತದೆ ಮತ್ತು ನಿರ್ದಿಷ್ಟ ಮೆಮೊರಿ ಸ್ಥಳದ ಮೇಲೆ ನೀವು ಕರ್ನಲ್ ಸ್ಥಳವನ್ನು ಹೊಂದಿರುವಿರಿ So the various protection mechanisms like the ring 0 ring 1 ring 2 and ring 3 guarantee that when you are running in user mode a program can only observe the user space part of the process On the other hand when a system call is invoked or you are running in the kernel space or in the operating system the entire virtual address space including that of the kernel space plus that of the user space is observable typically in a 32 bit Linux kernel this boundary is present at a location 0xC0000000 any memory address above this particular location corresponds to a kernel space and any memory address below this location corresponds to that of a user space ಆದ್ದರಿಂದ ರಿಂಗ್ 0 ರಿಂಗ್ 1 ರಿಂಗ್ 2 ಮತ್ತು ರಿಂಗ್ 3 ನಂತಹ ವಿವಿಧ ರಕ್ಷಣಾ ಕಾರ್ಯವಿಧಾನಗಳು ನೀವು ಬಳಕೆದಾರ ಮೋಡ್ ನಲ್ಲಿ ಚಾಲನೆಯಲ್ಲಿರುವಾಗ ಪ್ರೋಗ್ರಾಂ ಸಾಧ್ಯ ಪ್ರಕ್ರಿಯೆಯ ಬಳಕೆದಾರರ ಸ್ಥಳದ ಭಾಗವನ್ನು ಮಾತ್ರ ವೀಕ್ಷಿಸಬಹುದು ಎಂದು ಖಾತರಿಪಡಿಸುತ್ತದೆ ಮತ್ತೊಂದೆಡೆ ಸಿಸ್ಟಮ್ ಕರೆಯನ್ನು ಆಹ್ವಾನಿಸಿದಾಗ ಅಥವಾ ನೀವು ಕರ್ನಲ್ ಜಾಗದಲ್ಲಿ ಅಥವಾ ಆಪರೇಟಿಂಗ್ ಸಿಸ್ಟಂ ನಲ್ಲಿ ಚಾಲನೆಯಲ್ಲಿರುವಾಗ ಕರ್ನಲ್ ಸ್ಪೇಸ್ ಮತ್ತು ಬಳಕೆದಾರರ ಸ್ಥಳವನ್ನು ಒಳಗೊಂಡಂತೆ ಸಂಪೂರ್ಣ ವರ್ಚುಯಲ್ ವಿಳಾಸ ಸ್ಥಳವನ್ನು ಗಮನಿಸಬಹುದಾಗಿದೆ ಸಾಮಾನ್ಯವಾಗಿ 32 ಬಿಟ್ ಲಿನಕ್ಸ್ಕರ್ನಲ್ ನಲ್ಲಿ ಈ ಗಡಿರೇಖೆಯು 0xC0000000 ಸ್ಥಳದಲ್ಲಿದೆ ಈ ನಿರ್ದಿಷ್ಟ ಸ್ಥಳದ ಮೇಲಿರುವ ಯಾವುದೇ ಮೆಮೊರಿ ವಿಳಾಸವು ಕರ್ನಲ್ ಸ್ಪೇಸ್ ಅನುರೂಪವಾಗಿದೆ ಮತ್ತು ಈ ಸ್ಥಳದ ಕೆಳಗಿನ ಯಾವುದೇ ಮೆಮೊರಿ ವಿಳಾಸವು ಬಳಕೆದಾರ ಸ್ಥಳದ ಸ್ಥಳಕ್ಕೆ ಅನುಗುಣವಾಗಿರುತ್ತದೆ Now what Meltdown showed is that with a simple attack exploiting features of what speculation actually provides a user space program would be able to read contents of the kernel space In other words a user space would be able to read code and data present in the kernel space So the attack as such is quite simple the attacker we assume is running in the user space and has these two lines written in the program the first line i equal to pointer corresponds to something like this We have a pointer variable over here and let us assume that this point of variable is pointing to a location ಈಗ ಮೆಲ್ಟ್ಡೌನ್ ತೋರಿಸಿದ ಸಂಗತಿಯೆಂದರೆ ಸರಳವಾದ ದಾಳಿಯನ್ನು ಬಳಸಿಕೊಳ್ಳುವ ಮೂಲಕ ಬಳಕೆದಾರರ ಬಾಹ್ಯಾಕಾಶ ಪ್ರೋಗ್ರಾಂ ಅನ್ನು ಒದಗಿಸುವ ವೈಶಿಷ್ಟ್ಯಗಳ ವೈಶಿಷ್ಟ್ಯಗಳು ಕರ್ನಲ್ ಸ್ಪೇಸ್ ವಿಷಯಗಳನ್ನು ಓದಲು ಸಾಧ್ಯವಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕರ್ನಲ್ ಸ್ಪೇಸ್ ಲ್ಲಿ ಕೋಡ್ ಮತ್ತು ಡೇಟಾ ವನ್ನು ಓದಲು ಬಳಕೆದಾರರ ಸ್ಥಳವು ಸಾಧ್ಯವಾಗುತ್ತದೆ ಆದ್ದರಿಂದ ದಾಳಿಯು ತುಂಬಾ ಸರಳವಾಗಿದೆ ಆಕ್ರಮಣಕಾರನು ಬಳಕೆದಾರ ಜಾಗದಲ್ಲಿ ಚಾಲನೆಯಲ್ಲಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಪ್ರೋಗ್ರಾಂ ನಲ್ಲಿ ಈ ಎರಡು ಸಾಲುಗಳನ್ನು ಬರೆಯಲಾಗಿದೆ ಪಾಯಿಂಟರ್ ಗೆ ಸಮನಾದ ಮೊದಲ ಸಾಲು ಈ ರೀತಿಯದ್ದಕ್ಕೆ ಅನುರೂಪವಾಗಿದೆ ನಾವು ಇಲ್ಲಿ ಒಂದು ಪಾಯಿಂಟ ವೇರಿಯೇಬಲ್ ಅನ್ನು ಹೊಂದಿದ್ದೇವೆ ಮತ್ತು ವೇರಿಯಬಲ್ ನ ಈ ಪಾಯಿಂಟ್ ಇದನ್ನು ಹೇಳುವ ಸ್ಥಳವನ್ನು ಸೂಚಿಸುತ್ತದೆ ಎಂದು ನಾವು ಭಾವಿಸೋಣ Now in the second statement an array which is present over here is accessed at a location i 256 Therefore the end result of these two instructions is that corresponding to this pointer one element of the array is loaded into this variable called i so due to this particular load what we know due to the processor architecture is that the contents of the array corresponding to i 256 would be loaded from the main memory into the various caches and would also get loaded into one of the general purpose registers present in the processor ಈಗ ಎರಡನೇ ಹೇಳಿಕೆಯಲ್ಲಿ ಇಲ್ಲಿ ಇರುವ ಒಂದು ಶ್ರೇಣಿಯನ್ನು ಐ 256 ಸ್ಥಳದಲ್ಲಿ ಪ್ರವೇಶಿಸಲಾಗಿದೆ ಆದ್ದರಿಂದ ಈ ಎರಡು ಸೂಚನೆಗಳ ಅಂತಿಮ ಫಲಿತಾಂಶವೆಂದರೆ ಈ ಪಾಯಿಂಟರ್ ಗೆ ಅನುಗುಣವಾಗಿ ರಚನೆಯ ಒಂದು ಅಂಶವು i ಎಂಬ ಈ ವೇರಿಯಬಲ್ ಗೆ ಲೋಡ್ ಮಾಡಲಾಗಿದೆ ಈ ನಿರ್ದಿಷ್ಟ ಲೋಡ್ ನಿಂದಾಗಿ ಪ್ರೊಸೆಸರ್ ಆರ್ಕಿಟೆಕ್ಚರ್ ನಿಂದಾಗಿ ನಮಗೆ ತಿಳಿದಿರುವ ವಿಷಯವೆಂದರೆ ಐ 256 ಗೆ ಅನುಗುಣವಾದ ರಚನೆಯ ವಿಷಯಗಳು ಮುಖ್ಯ ಮೆಮೊರಿ ಯಿಂದ ವಿವಿಧ ಕ್ಯಾಶ್ ಗಳಿಗೆ ಲೋಡ್ ಆಗುತ್ತವೆ ಮತ್ತು ಪ್ರೊಸೆಸರ್ ನಲ್ಲಿರುವ ಸಾಮಾನ್ಯ ಉದ್ದೇಶದ ರೆಜಿಸ್ಟರ್ ಗಳಲ್ಲಿ ಒಂದಕ್ಕೆ ಲೋಡ್ ಆಗುತ್ತವೆ So it would look something like this when the second statement gets executed a particular block corresponding to arrayi 256 would be copied from the DRAM into the cache memory and also be copied into the corresponding general purpose register now this is what happens during the normal operation of the program Now let us say that we craft a pointer which is pointing to the kernel space ಆದ್ದರಿಂದ ಇದು ಈ ರೀತಿ ಕಾಣುತ್ತದೆ ಎರಡನೇ ಹೇಳಿಕೆಯನ್ನು ಕಾರ್ಯಗತಗೊಳಿಸಿದಾಗ ಅರೇ ಐ 256 ಗೆ ಅನುಗುಣವಾದ ನಿರ್ದಿಷ್ಟ ಬ್ಲಾಕ್ ಅನ್ನು ಡಿ ರಾಮ್ ನಿಂದ ಸಂಗ್ರಹ ಮೆಮೊರಿ ಗೆ ನಕಲಿಸಲಾಗುತ್ತದೆ ಮತ್ತು ಅನುಗುಣವಾದ ಸಾಮಾನ್ಯ ಉದ್ದೇಶದ ರಿಜಿಸ್ಟರ್ ಗೆ ಸಹ ನಕಲಿಸಲಾಗುತ್ತದೆ ಈಗ ಹೀಗಿದೆ ಕಾರ್ಯಕ್ರಮದ ಸಾಮಾನ್ಯ ಕಾರ್ಯಾಚರಣೆಯ ಸಮಯದಲ್ಲಿ ಇದು ಸಂಭವಿಸುತ್ತದೆ ಈಗ ನಾವು ಕರ್ನಲ್ ಸ್ಪೇಸ್ ಅನ್ನು ಸೂಚಿಸುವ ಪಾಯಿಂಟರ್ ಅನ್ನು ರಚಿಸುತ್ತೇವೆ ಎಂದು ಹೇಳೋಣ So now what we are trying to do in the first statement is load some contents from the kernel space into this variable called i so as we know that the kernel space is not accessible from a user level program now this would result in an exception to be thrown and the program would terminate So however due to the out of order and speculative execution of the processor the second statement would be speculatively executed As a result we would have this statement reading the value of this memory location into i and speculatively accessing arrayi 256 ಆದ್ದರಿಂದ ಈಗ ನಾವು ಮೊದಲ ಹೇಳಿಕೆಯಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವುದು ಕರ್ನಲ್ ಸ್ಪೇಸ್ ನಿಂದ ಕೆಲವು ವಿಷಯಗಳನ್ನು ಈ ಐ ಎಂಬ ವೇರಿಯೇಬಲ್ ಗೆ ಲೋಡ್ ಮಾಡುವುದು ಆದ್ದರಿಂದ ಬಳಕೆದಾರರ ಮಟ್ಟದ ಪ್ರೋಗ್ರಾಂ ನಿಂದ ಕರ್ನಲ್ ಸ್ಪೇಸ್ ಪ್ರವೇಶಿಸಲಾಗುವುದಿಲ್ಲ ಎಂದು ನಮಗೆ ತಿಳಿದಿದೆ ಈಗ ಇದು ವಿನಾಯಿತಿಗೆ ಕಾರಣವಾಗುತ್ತದೆ ಎಸೆಯಲಾಗುವುದು ಮತ್ತು ಕಾರ್ಯಕ್ರಮವು ಕೊನೆಗೊಳ್ಳುತ್ತದೆ ಆದಾಗ್ಯೂ ಪ್ರೊಸೆಸರ್ ನ ಔಟ್ ಆಫ್ ಆರ್ಡರ್ ಮತ್ತು ಸ್ಪೆಕ್ಯುಲೇಟಿವ್ ಕಾರ್ಯಗತಗೊಳಿಸುವಿಕೆಯ ಕಾರಣದಿಂದಾಗಿ ಎರಡನೇ ಹೇಳಿಕೆಯನ್ನು ಸ್ಪೆಕ್ಯುಲೇಟಿವ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಇದರ ಪರಿಣಾಮವಾಗಿ ನಾವು ಈ ಮೆಮೊರಿ ಸ್ಥಳದ ಮೌಲ್ಯವನ್ನು ಐ ಗೆ ಓದುತ್ತೇವೆ ಮತ್ತು ಸ್ಪೆಕ್ಯುಲೇಟಿವ್ಲಿ ಅರೇ ಐ 256 Thus the array would be accessed at a location which is dependent on the data which is present in this kernel space memory location Thus as we saw before one block of data present in an array would be loaded into the cache Now important for us to observe over here is the set which gets accessed Now depending on the value of the memories present in this kernel space memory location since this memory location is used to index into the array the indexed location may access one of these multiple sets ಹೀಗಾಗಿ ಈ ಕರ್ನಲ್ ಸ್ಪೇಸ್ ಮೆಮೊರಿ ಸ್ಥಳದಲ್ಲಿ ಇರುವ ಡೇಟಾ ದ ಮೇಲೆ ಅವಲಂಬಿತವಾಗಿರುವ ಸ್ಥಳದಲ್ಲಿ ಅರೇ ಅನ್ನು ಪ್ರವೇಶಿಸಬಹುದು ಹೀಗಾಗಿ ನಾವು ಮೊದಲು ನೋಡಿದಂತೆ ರಚನೆಯಲ್ಲಿರುವ ಡೇಟಾ ದ ಒಂದು ಬ್ಲಾಕ್ ಅನ್ನು ಸಂಗ್ರಹಕ್ಕೆ ಲೋಡ್ ಮಾಡಲಾಗುತ್ತದೆ ಈಗ ನಮಗೆ ಇಲ್ಲಿ ವೀಕ್ಷಕರಿಗೆ ಮುಖ್ಯವಾದದ್ದು ಪ್ರವೇಶಿಸುವ ಸೆಟ್ ಆಗಿದೆ ಈಗ ಈ ಕರ್ನಲ್ ಸ್ಪೇಸ್ ಮೆಮೊರಿ ಸ್ಥಳದಲ್ಲಿ ಇರುವ ಮೆಮೊರಿ ಗಳ ಮೌಲ್ಯವನ್ನು ಅವಲಂಬಿಸಿ ಈ ಮೆಮೊರಿ ಸ್ಥಳವನ್ನು ಅರೇ ಗೆ ಸೂಚಿಕೆ ಮಾಡಲು ಬಳಸುವುದರಿಂದ ಸೂಚ್ಯಂಕದ ಸ್ಥಳವು ಈ ಬಹು ಸೆಟ್ ಗಳಲ್ಲಿ ಒಂದನ್ನು ಪ್ರವೇಶಿಸಬಹುದು So what typically would happen is that if an attacker is able to determine which of these sets has been accessed during the second operation the attacker would then be able to gain some information about the value of i So in order to do this what the attacker would do is it would use something like the prime and probe what the attacker would do in order to find out which cache set was actually used previously the attacker would start to access every element in the array Notice that the first element in the table is not present in the cache and as a result the memory access time would be large due to the cache misses ಆದ್ದರಿಂದ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ದಾಳಿಕೋರರು ಎರಡನೇ ಕಾರ್ಯಾಚರಣೆಯ ಸಮಯದಲ್ಲಿ ಈ ಸೆಟ್ ಗಳಲ್ಲಿ ಯಾವುದನ್ನು ಪ್ರವೇಶಿಸಲಾಗಿದೆ ಎಂಬುದನ್ನು ನಿರ್ಧರಿಸಲು ಸಾಧ್ಯವಾದರೆ ಆಕ್ರಮಣಕಾರರು ಐ ನ ಮೌಲ್ಯದ ಬಗ್ಗೆ ಕೆಲವು ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದನ್ನು ಮಾಡಲು ಆಕ್ರಮಣಕಾರರು ಏನು ಮಾಡುತ್ತಾರೆ ಎಂದರೆ ಅದು ಅವಿಭಾಜ್ಯವನ್ನು ಬಳಸುತ್ತದೆ ಮತ್ತು ಹಿಂದೆ ಯಾವ ಕ್ಯಾಶ್ ಸೆಟ್ ಅನ್ನು ನಿಜವಾಗಿ ಬಳಸಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ದಾಳಿಕೋರರು ಏನು ಮಾಡುತ್ತಾರೆ ಎಂಬುದನ್ನು ತನಿಖೆ ಮಾಡುತ್ತಾರೆ ಆಕ್ರಮಣಕಾರರು ರಚನೆಯ ಪ್ರತಿಯೊಂದು ಅಂಶವನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತಾರೆ ಕೋಷ್ಟಕದಲ್ಲಿನ ಮೊದಲ ಅಂಶವು ಕ್ಯಾಶ್ ಆಲ್ಲಿ ಇರುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಕ್ಯಾಶ್ ಮಿಸ್ ಗಳ ಕಾರಣದಿಂದಾಗಿ ಮೆಮೊರಿ ಪ್ರವೇಶದ ಸಮಯವು ದೊಡ್ಡದಾಗಿರುತ್ತದೆ ಎಂಬುದನ್ನು ಗಮನಿಸಿ Similarly if the attacker accesses the second element it would also result in a cache miss because it is not available in the cache On the other hand when the attacker finally accesses this specific memory location it would obtain a cache hit due to the fact that this particular element is present in the cache Now the attacker would use this lower execution time for memory access of this particular location identify some information about the value of i and therefore be able to determine some information about what was present in this specific memory location in the kernel space ಅದೇ ರೀತಿ ಆಕ್ರಮಣಕಾರರು ಎರಡನೇ ಅಂಶವನ್ನು ಪ್ರವೇಶಿಸಿದರೆ ಅದು ಕ್ಯಾಶ್ ಆಲ್ಲಿ ಲಭ್ಯವಿಲ್ಲದ ಕಾರಣ ಕ್ಯಾಶ್ ಮಿಸ್ ಗೆ ಕಾರಣವಾಗುತ್ತದೆ ಮತ್ತೊಂದೆಡೆ ಆಕ್ರಮಣಕಾರರು ಅಂತಿಮವಾಗಿ ಈ ನಿರ್ದಿಷ್ಟ ಮೆಮೊರಿ ಸ್ಥಳವನ್ನು ಪ್ರವೇಶಿಸಿದಾಗ ಈ ನಿರ್ದಿಷ್ಟ ಅಂಶವು ಕ್ಯಾಶ್ ಆಲ್ಲಿ ಇರುವುದರಿಂದ ಅದು ಕ್ಯಾಶ್ ಹಿಟ್ ಅನ್ನು ಪಡೆಯುತ್ತದೆ ಈಗ ಆಕ್ರಮಣಕಾರರು ಈ ನಿರ್ದಿಷ್ಟ ಸ್ಥಳದ ಮೆಮೊರಿ ಪ್ರವೇಶಕ್ಕಾಗಿ ಕಡಿಮೆ ಕಾರ್ಯಗತಗೊಳಿಸುವ ಸಮಯವನ್ನು ಬಳಸುತ್ತಾರೆ ಐ ನ ಮೌಲ್ಯದ ಬಗ್ಗೆ ಕೆಲವು ಮಾಹಿತಿಯನ್ನು ಗುರುತಿಸುತ್ತಾರೆ ಮತ್ತು ಆದ್ದರಿಂದ ಕರ್ನಲ್ ಸ್ಪೇಸ್ ಈ ನಿರ್ದಿಷ್ಟ ಮೆಮೊರಿ ಸ್ಥಳದಲ್ಲಿ ಏನಿದೆ ಎಂಬುದರ ಕುರಿತು ಕೆಲವು ಮಾಹಿತಿಯನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ So if you go back and look at this particular slide what we see is that when i has a value of 84 it shows an execution time which is considerably lower compared to all other memory accesses to that array Thus the attacker would know that the value of i in other words the contents of that kernel space memory has a value of 84 ಆದ್ದರಿಂದ ನೀವು ಹಿಂತಿರುಗಿ ಮತ್ತು ಈ ನಿರ್ದಿಷ್ಟ ಸ್ಲೈಡ್ ಅನ್ನು ನೋಡಿದರೆ ನಾವು ನೋಡುವುದು ಏನೆಂದರೆ ಐ 84 ರ ಮೌಲ್ಯವನ್ನು ಹೊಂದಿರುವಾಗ ಅದು ಕಾರ್ಯಗತಗೊಳಿಸುವ ಸಮಯವನ್ನು ತೋರಿಸುತ್ತದೆ ಅದು ಆ ಅರೇ ಯ ಎಲ್ಲಾ ಇತರ ಮೆಮೊರಿ ಪ್ರವೇಶಗಳಿಗೆ ಹೋಲಿಸಿದರೆ ಗಣನೀಯವಾಗಿ ಕಡಿಮೆಯಾಗಿದೆ ಹೀಗಾಗಿ ಆಕ್ರಮಣಕಾರರಿಗೆ ಐ ನ ಮೌಲ್ಯವು ಆ ಕರ್ನಲ್ ಸ್ಪೇಸ್ ಮೆಮೊರಿ ಯ ವಿಷಯಗಳು 84 ರ ಮೌಲ್ಯವನ್ನು ಹೊಂದಿದೆ ಎಂದು ತಿಳಿಯುತ್ತದೆ So this simple example showed how one attacker could use the features of an Intel processor to be able to read kernel space code or data just by manipulating these two statements and forcing the processor to speculatively executed and then try to identify what was actually speculatively executed by evaluating the memory access time thank you ಆದ್ದರಿಂದ ಈ ಸರಳ ಉದಾಹರಣೆಯು ಈ ಎರಡು ಹೇಳಿಕೆಗಳನ್ನು ಕುಶಲತೆಯಿಂದ ಮತ್ತು ಪ್ರೊಸೆಸರ್ ಅನ್ನು ಸ್ಪೆಕ್ಯುಲೆಟಿವ್ಲಿ ಕಾರ್ಯಗತಗೊಳಿಸಲು ಬಲವಂತಪಡಿಸುವ ಮೂಲಕ ಕರ್ನಲ್ ಸ್ಪೇಸ್ ಕೋಡ್ ಅಥವಾ ಡೇಟಾ ವನ್ನು ಓದಲು ಇಂಟೆಲ್ ಪ್ರೊಸೆಸರ್ ನ ವೈಶಿಷ್ಟ್ಯಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಈ ಸರಳ ಉದಾಹರಣೆ ತೋರಿಸಿದೆ ಮೆಮೊರಿ ಪ್ರವೇಶ ಸಮಯವನ್ನು ಮೌಲ್ಯಮಾಪನ ಮಾಡಲಾಗುತ್ತಿದೆ ಧನ್ಯವಾದಗಳು